ಘನವಸ್ತುಗಳ ಪ್ರಕ್ಷೇಪಗಳು II ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು ಸಂಖ್ಯೆ 42 ರಲ್ಲಿ ಘನವಸ್ತುಗಳ ಪ್ರಕ್ಷೇಪಗಳು ಬಗ್ಗೆ ಕಲಿಯುತ್ತಿದ್ದೇವೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ತ್ರಿಕೋನ ಪಟ್ಟಕವನ್ನು ಸಮತಲದಲ್ಲಿ ಇರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಲಂಬ ಸಮತಲ ಮತ್ತು ಸಮತಲ ಸಮತಲದಲ್ಲಿ ಈ ವೀಕ್ಷಣೆಗಳು ಹೇಗೆ ಕಾಣುತ್ತವೆ ಉದಾಹರಣೆಗೆ ಇದು ತುದಿ ಮತ್ತು ಅಕ್ಷವನ್ನು ಹೊಂದಿರುವ ತ್ರಿಕೋನ ಪಟ್ಟಕವಾಗಿದೆ ಈಗ ಉದಾಹರಣೆಗೆ ಮೂಲ ಅಂಚುಗಳಲ್ಲಿ ಒಂದು ಬಹುಶಃ ಇದು ಒಂದು ಅಥವಾ ಇನ್ನೊಂದು ನಾವು ಮೇಲ್ಭಾಗದ ನೋಟದಿಂದ ನೋಡುತ್ತಿರುವಾಗ ಸಮಾನಾಂತರವಾಗಿರುವ ಮೂಲ ಅಂಚುಗಳಲ್ಲಿ ಒಂದು ಈ ಸಂಪೂರ್ಣ ಬಿಂದುವನ್ನು ಈ ಏಕ ಬಿಂದು ತುದಿಗೆ ಕುಗ್ಗಿಸಿದೆ ಮತ್ತು ಈ ಅಂಚುಗಳು ಆ ಮೂರು ಅಂಚುಗಳನ್ನೂ ಸಹ ನೋಡುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ಈ ನಿರಂತರ ರೇಖೆಗಳನ್ನು ಹೊಂದಲು ಕಾರಣವಾಗಿದೆ ಈಗ ಈ ಮೇಲ್ಭಾಗದ ನೋಟದಿಂದ ನೋಡುತ್ತಿದ್ದರೆ ಅದು ತ್ರಿಕೋನದಂತೆ ಕಾಣುತ್ತದೆ ಮತ್ತು ಮುಂಭಾಗದ ನೋಟದಿಂದ ನೋಡುತ್ತಿದ್ದರೆ ಅಂಚುಗಳಲ್ಲಿ ಒಂದು ಸಮಾನಾಂತರವಾಗಿರುತ್ತದೆ ಈ ಕಡೆಯಿಂದ ನೋಡುತ್ತಿದ್ದರೆ ಇದು ಸಹ ಗೋಚರಿಸಬೇಕು ಮತ್ತು ಈ ರೇಖೆಗಳು ಈ ಬಿಂದುವಿನಲ್ಲಿ ಛೇದಿಸುತ್ತವೆ ಏಕೆಂದರೆ ಇದು ಸಮಾನಾಂತರವಾಗಿದೆ ಈ ಸಂಪೂರ್ಣ ರೇಖೆಯು ಈ ರೇಖೆ ಮತ್ತು ಅಂಚಿನ ರೇಖೆ ಎಲ್ಲಾ ಪ್ರಕ್ಷೇಪಿಸುತ್ತದೆ ಇದನ್ನು ಯಾವಾಗಲೂ ಆ ಸರಳ ರೇಖೆಯ ಮೂಲಕ ಸೂಚಿಸಲಾಗುತ್ತದೆ ನಾವು ನೋಡುವುದು ಮುಂಭಾಗದ ಒಂದು ನಿರಂತರ ರೇಖೆ ಈ ಸಂಪೂರ್ಣ ರೇಖೆಯು ತುದಿಗೆ ಹೋಗುತ್ತದೆ ಮತ್ತು ಈ ಸಂಪೂರ್ಣ ಮೇಲ್ಮೈ ಈ ಮೇಲ್ಮೈ ಎಂದು ಸೂಚಿಸುತ್ತದೆ ಆದ್ದರಿಂದ ತ್ರಿಕೋನವು ಮೇಲ್ಮೈ ಎಂದು ನಾವು ನೋಡುತ್ತೇವೆ ಅಂತೆಯೇ ಇದು ಸಂಪೂರ್ಣ ಮೇಲ್ಮೈಯನ್ನು ಈ ಸಂಪೂರ್ಣ ಮೇಲ್ಮೈಗೆ ನಕ್ಷಿಸುತ್ತದೆ ಮತ್ತು ನಾವು ಇನ್ನೊಂದನ್ನು ನೋಡುತ್ತೇವೆ ಹೆಸರಿಸುವುದು ಯಾವಾಗಲೂ ಮೇಲ್ಭಾಗದ ನೋಟದಲ್ಲಿ a b c ಆಗಿರುತ್ತದೆ ಮುಂಭಾಗದ ನೋಟದಲ್ಲಿ ಯಾವಾಗಲೂ a b c ಅನ್ನು ಹೊಂದಿದ್ದೇವೆ ಇದನ್ನು ತಳದ ಅಂಚುಗಳಲ್ಲಿ ಒಂದನ್ನು ತಿರುಗಿಸೋಣ ಇದನ್ನು ಹೊಂದುವ ಬದಲು ನಾವು ಇಳಿಜಾರಿನ ಪಟ್ಟಕವನ್ನು ಹೊಂದೋಣ ಈ ಸಂದರ್ಭದಲ್ಲಿ ಮೇಲ್ಭಾಗದ ದೃಷ್ಟಿಕೋನದಿಂದ ಈ ಬಿಂದುವು ಅಲ್ಲಿ ರೂಪಿಸುತ್ತದೆ b ಮತ್ತು c ಅಲ್ಲಿ ಸೇರುತ್ತದೆ ಅದು b c ಗೆ ಕಾರಣವಾಗಿದೆ o ಗೋಚರಿಸುತ್ತದೆ ಮತ್ತು ಅದು ಹೋಗುತ್ತದೆ ಮತ್ತು ಆ ಹಂತಕ್ಕೆ ಸೇರುತ್ತದೆ ಅಲ್ಲಿಂದ ಅದನ್ನು ಸಂಪರ್ಕಿಸುತ್ತೇವೆ ಅನೇಕ ಬಿಂದುಗಳು ಇದ್ದರೆ ನಾವು ಹೊರಗಿನ ಬಿಂದುಗಳಲ್ಲಿ ಒಂದನ್ನು ತೋರಿಸುತ್ತೇವೆ ಅದೃಶ್ಯ ಬಿಂದು ಅಥವಾ ನಕ್ಷೆ ಬಿಂದುವು ಹಿಂಭಾಗದಲ್ಲಿದೆ ಅದನ್ನು ಆವರಣದೊಳಗೆ ತೋರಿಸುತ್ತೇವೆ ಇಲ್ಲಿ ಈ ಕಡೆಯಿಂದ ನೋಡುತ್ತಿದ್ದರೆ b ಬಿಂದುವು ಗೋಚರಿಸುತ್ತದೆ ಅದು ಮುಂಭಾಗದ ನೋಟದಲ್ಲಿ ಕಾರಣವಾಗಿದೆ ಅದು b ಆಗಿರುತ್ತದೆ ಆದರೆ c ಬಿಂದು ಆ ಅದೃಶ್ಯದ ಹಿಂಭಾಗದಲ್ಲಿರುತ್ತದೆ ಅದನ್ನು ಆವರಣದೊಳಗೆ ತೋರಿಸುತ್ತೇವೆ ಅದೇ ರೀತಿ o ಬಿಂದು ಮತ್ತು o ಬಿಂದು ಮೇಲ್ಭಾಗದ ನೋಟದಲ್ಲಿ o1 ಅದೃಶ್ಯವಾಗಿರುತ್ತದೆ ಏಕೆಂದರೆ ಅದು ಆ ಪಟ್ಟಕದಿಂದ ಕೆಳಗಿಳಿಯುತ್ತದೆ ಇಲ್ಲಿಂದ o1 ಆಗಿದೆ ಮೇಲ್ಭಾಗದ ನೋಟದಲ್ಲಿ ಇದು o ಆಗಿದೆ ಇದನ್ನು ಮೇಲ್ಭಾಗದ ನೋಟದಲ್ಲಿ ನೋಡುವಾಗ o ಗೋಚರಿಸುತ್ತದೆ o1 ಅದೃಶ್ಯವಾಗಿರುತ್ತದೆ ಅಂತೆಯೇ ಮುಂಭಾಗದ ನೋಟದಿಂದ ನೋಡುತ್ತಿರುವಾಗ o ಬಿಂದುವಿನಿಂದ o ಗೆ ಹೋಗುತ್ತದೆ ಮುಂಭಾಗದ ನೋಟದಲ್ಲಿ ಯಾವಾಗಲೂ o ಮತ್ತು o1 ಇರುತ್ತವೆ ಅದು ಅದೃಶ್ಯವಾಗಿದೆ ಆದ್ದರಿಂದ ಅದನ್ನು ಆವರಣದಲ್ಲಿ ತೋರಿಸುತ್ತೇವೆ ಮತ್ತು ಈ ಅಕ್ಷವು ಡ್ಯಾಶ್ ಡಾಟ್ ರೇಖೆಗಳಿಗೆ ಗುರುತಿಸಲ್ಪಟ್ಟಿದೆ ಈಗ ಈ b ಬಿಂದು ಮತ್ತು c ಬಿಂದು ಹೊಂದುವ ಬದಲು ಸ್ವಲ್ಪ ಓರೆಯಾಗುವಂತೆ ಮಾಡುತ್ತದೆ ಆದ್ದರಿಂದ ಇದನ್ನು ಸ್ವಲ್ಪ ಈ ದಿಕ್ಕಿನಲ್ಲಿ ತಿರುಗಿಸಿ ನಾವು ಅದನ್ನು ಮಾಡಿದರೆ b ಗೋಚರಿಸುತ್ತದೆ ಅದು ಹಾದುಹೋಗುತ್ತದೆ ಮತ್ತು b ಯಿಂದ ಒಂದು ರೇಖೆಯಿದೆ ಅದು ಅಗ್ರ ತುದಿಗೆ ಸೇರುತ್ತದೆ ಮತ್ತು ಅದು ಹೀಗಿರುತ್ತದೆ ಈ ಸಂದರ್ಭದಲ್ಲಿ bc ಮೇಲ್ಮೈ ಕೂಡ ಗೋಚರಿಸುತ್ತದೆ ಈ ಮೇಲ್ಮೈಯನ್ನು ಹೊಂದಿರುತ್ತೇವೆ ಅಂತೆಯೇ ಮುಂಭಾಗದ ನೋಟದಲ್ಲಿ ಈ ab o ಮೇಲ್ಮೈ ಗೋಚರಿಸುತ್ತದೆ ಇದು a o ಮತ್ತು b ಮೇಲ್ಮೈಯಾಗಿರುತ್ತದೆ ಇದು o o1 o o1 ಆಗುತ್ತದೆ o1 ಅದೃಶ್ಯವಾಗಿರುತ್ತದೆ o ಗೋಚರಿಸುತ್ತದೆ ಅದನ್ನು ಡ್ಯಾಶ್ ಡಾಟ್ ರೇಖೆಯ ಮೂಲಕ ತೋರಿಸುತ್ತೇವೆ ಏಕೆಂದರೆ ಅದು ಸ್ವಲ್ಪ ಓರೆಯಾಗಿದೆ ಸ್ವಾಭಾವಿಕವಾಗಿ ಇದು ಸೇರಲು ಹೊರಟಿರುವ ಈ ರೇಖೆಯನ್ನು ಸಹ ಓರೆಯಾಗಿಸಲಾಗುವುದು ಈಗ ಈ ತಳದ ಅಂಚುಗಳನ್ನು ಲಂಬ ಸಮತಲಕ್ಕೆ ಸಮಾನಾಂತರವಾಗಿ ಮತ್ತು ಲಂಬ ಸಮತಲಕ್ಕೆ ಹತ್ತಿರದಲ್ಲಿ ಕೇಳುವ ಬದಲು ಈ ತಳದ ಅಂಚುಗಳು ಲಂಬ ಸಮತಲಕ್ಕೆ ಸಮಾನಾಂತರವಾಗಿದೆಯೇ ಎಂದು ಕೇಳುತ್ತೇವೆ ಆದರೆ ಸಮತಲ ಸಮತಲದಿಂದ ದೂರದಲ್ಲಿ ಇದು ಹತ್ತಿರದಲ್ಲಿದೆ ಅದು ಪರಿಸ್ಥಿತಿಯಾಗಿದ್ದರೆ ನಮಗೆ a b ಮತ್ತು c ಇರುತ್ತದೆ a ಗೆ ಹೋಗುವ ರೇಖೆಗಳನ್ನು ಪ್ರಕ್ಷೇಪಿಸುತ್ತಿದ್ದರೆ ಇದು b ಗೆ ಹೋಗುತ್ತದೆ ಮತ್ತು o o ಗೆ ಹೋಗುತ್ತದೆ ಈ ಸಂಪೂರ್ಣ ಮೇಲ್ಮೈ ಗೋಚರಿಸುತ್ತದೆ ಈ ಹಿಂಬದಿ ರೇಖೆಗಳು ನಮಗೆ ಕಾಣಿಸುವುದಿಲ್ಲ ಅದನ್ನೇ ಡ್ಯಾಶ್ ಮಾಡಿದ ರೇಖೆಯಿಂದ ತೋರಿಸುತ್ತೇವೆ ಇದನ್ನು ಎಚ್ಚರಿಕೆಯಿಂದ ಗಮನಿಸಿದರೆ o o1 ಅನ್ನು ಡ್ಯಾಶ್ ಡಾಟ್ ರೇಖೆಗಳನ್ನು ಮಾಡಬೇಕೆಂದು ಭಾವಿಸಲಾಗಿದೆ ಆದರೆ ಈ ಸಂದರ್ಭದಲ್ಲಿ ಆ ಅಕ್ಷಕ್ಕಿಂತ ವಸ್ತುಗಳ ಆಯಾಮಗಳು ಹೆಚ್ಚು ಮುಖ್ಯ ಅದು c ಆ o ನಿಂದ c ವರೆಗೆ ಯಾವುದೇ ಅದೃಶ್ಯ ರೇಖೆಯನ್ನು ಡ್ಯಾಶ್ ರೇಖೆಗಳಿಂದ ತೋರಿಸುತ್ತೇವೆ ಆದ್ದರಿಂದ ನಾವು ಆ ಅಕ್ಷವನ್ನು ತೋರಿಸುವುದಿಲ್ಲ ಮತ್ತು ಅಕ್ಷಕ್ಕಿಂತ ಈ ಅದೃಶ್ಯ ಆಯಾಮಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ ಈಗ ಒಂದು ಉದಾಹರಣೆಯೊಂದಿಗೆ ನಾವು ಸಮತಲ ಸಮತಲದಲ್ಲಿ ಇರಿಸಲಾಗಿರುವ ಸಿಲಿಂಡರ್ ಅನ್ನು ಪ್ರಾರಂಭಿಸೋಣ ಆದರೆ ಬಹುಶಃ ಅದರ ಜನರೇಟರ್ ಅನ್ನು ಸಮತಲ ಸಮತಲದಲ್ಲಿ ಇರಿಸಲಾಗಿದೆ ಇರಿಸಿದ ವಿಧಾನಗಳಂತಹ ಮೊದಲ ಉದಾಹರಣೆಯನ್ನು ಹೊಂದುವ ಬದಲು ನಾವು ನೋಡಬೇಕಾದ ಲಂಬ ಸಿಲಿಂಡರ್ ಸಮತಲ ಸಿಲಿಂಡರ್ ಅನ್ನು ಇಡುವುದು ಉದಾಹರಣೆಗೆ ಈ ಲಂಬ ಸಮತಲವನ್ನು ಹೊಂದಿದ್ದೇವೆ ಮತ್ತು ಇದು ಸಮತಲ ಸಮತಲವಾಗಿದೆ ಮತ್ತು ಸಿಲಿಂಡರ್ ಅನ್ನು ಬಹುಶಃ ಈ ರೀತಿಯಲ್ಲಿ ಇರಿಸಲಾಗುತ್ತದೆ ಇದು ಸಮತಲ ಸಮತಲ ಮತ್ತು ಇದು ಲಂಬ ಸಮತಲವಾಗಿದೆ ಅದನ್ನು ನೋಡುವಾಗ ಅದು ಈ ಬಿಂದುಗಳಲ್ಲಿ ಸ್ಪರ್ಶಿಸುತ್ತದೆ ಅದು ಅಲ್ಲಿ ಸೇರುವ ಯಾವುದೇ ರೇಖೆಯು ಅದು ಮುಟ್ಟುತ್ತದೆ ಉಳಿದ ಬಿಂದುಗಳು ಜನರೇಟರ್ ಅನ್ನು ಸ್ಪರ್ಶಿಸುವುದಿಲ್ಲ ಆ ದಿಕ್ಕಿನಲ್ಲಿ ಸಮತಲ ಸಮತಲದಲ್ಲಿ ನೋಡುತ್ತಿರುವಾಗ ಅದನ್ನು ತಿರುಗಿಸಿ ಅದನ್ನು ಆಯತದಂತೆ ನೋಡುತ್ತೇವೆ ಮತ್ತು ಇದು ಈ ರೀತಿಯಲ್ಲಿ ವೃತ್ತಕ್ಕೆ ಚಿತ್ರಿಸುತ್ತದೆ ಮತ್ತು ಇದು ಒಂದು ಬಿಂದುವಿನಲ್ಲಿ ಮಾತ್ರ ಮುಟ್ಟುತ್ತದೆ ಬಿಂದುವಿನ ಸಂಪರ್ಕವನ್ನು ಹೊಂದಿರುತ್ತದೆ ಆದ್ದರಿಂದ ಆ ರೇಖೆಗಳ ಉದ್ದಕ್ಕೂ ಮುಂಭಾಗದ ನೋಟದಲ್ಲಿ ನೋಡುತ್ತಿದ್ದರೆ ಅದು ಒಂದು ಬಿಂದುವಾಗಿರುತ್ತದೆ ಮತ್ತು ಅಕ್ಷವು ಯಾವಾಗಲೂ ಡ್ಯಾಶ್ ಡಾಟ್ ರೇಖೆಯಾಗಿರುತ್ತದೆ ಮತ್ತು o ಬಿಂದು ಮತ್ತು o1 ಬಿಂದು ಹೊಂದಿರುತ್ತದೆ ಆದ್ದರಿಂದ ಅವು ಇಲ್ಲಿ o ಮತ್ತು o1 ಆಗಿರುತ್ತವೆ ಈಗ ಒಂದು ಶಂಕುಗಳನ್ನು ಸಮತಲ ಸಮತಲದಲ್ಲಿ ಇರಿಸಿದರೆ ಇದನ್ನು ನೆಲೆಗಳ ಮೇಲೆ ಇರಿಸಲಾಗಿಲ್ಲ ಆದರೆ ಅದು ಜನರೇಟರ್ ಗಳಲ್ಲಿದೆ ನಂತರ ಹೇಗಾದರೂ ಮೇಲ್ಭಾಗದ ನೋಟದಲ್ಲಿ ಅದನ್ನು ನೋಡುತ್ತಿದ್ದರೆ ಅದು ತ್ರಿಕೋನವಾಗಿರುತ್ತದೆ ಏಕೆಂದರೆ ಅದು ಸಮತಲ ಸಮತಲದಲ್ಲಿ ಇರಿಸಲಾಗಿರುವ ಶಂಕುಗಳು ಈ ತುದಿ ಬಿಂದು ಯಾವಾಗಲೂ ನೆಲವನ್ನು ಮುಟ್ಟುತ್ತದೆ ಮತ್ತು ಅದು ಈ ಬಿಂದುವಾಗಿದೆ ಈ ದಿಕ್ಕಿನಿಂದ ನೋಡುತ್ತಿರುವಾಗ ಅದು ಶಂಕುಗಳಾಗಿದ್ದರೂ ಈ ಪ್ರಕ್ಷೇಪಣದಿಂದಾಗಿ ಈ ವಲಯಕ್ಕೆ ಚಿತ್ರಿಸಲಾದ ಎಲ್ಲವನ್ನೂ ಯಾವಾಗಲೂ ನೋಡುತ್ತೇವೆ ಇದು ಸರಿಯಾದ ವೃತ್ತಾಕಾರದ ಶಂಕುಗಳು ಅದು ಕೂಡ ಒಂದು ಕಾರಣವಾಗಿದೆ ನಾವು ಒಂದೇ ವೃತ್ತವನ್ನು ನೋಡುತ್ತೇವೆ ಈ ಬಿಂದುವು ಸಮತಲ ಸಮತಲದಲ್ಲಿ ತಳದಲ್ಲಿದೆ ಇದರರ್ಥ ಲಂಬ ದಿಕ್ಕಿನಲ್ಲಿ ಓರೆಯಾಗಿರುವ ಜನರೇಟರ್ ರೇಖೆಗಳು ಅದನ್ನು ಆ ದಿಕ್ಕಿನಲ್ಲಿ ತಿರುಗಿಸುವಾಗ ಅದು ಈ ಬಿಂದುಗಳಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಅಂತೆಯೇ ಲಂಬ ಸಮತಲಕ್ಕೆ ಲಂಬವಾಗಿರುವ ಪಟ್ಟಕವನ್ನು ನೋಡುತ್ತಿದ್ದರೆ ಆದ್ದರಿಂದ ಪಟ್ಟಕದ ಅಕ್ಷವು ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಉದಾಹರಣೆಗೆ ನಾವು ಪಟ್ಟಕದಂತಹದನ್ನು ಆರಿಸುತ್ತಿದ್ದರೆ ಆ ರೀತಿಯಲ್ಲಿ ಪೆಟ್ಟಿಗೆಯಾಗಿರಬಹುದು ಈ ರೀತಿಯ ಪಟ್ಟಕವನ್ನು ನೋಡುತ್ತಿದ್ದರೆ ಅಕ್ಷವು ಲಂಬ ಸಮತಲಕ್ಕೆ ಲಂಬವಾಗಿರುವುದನ್ನು ನೋಡುತ್ತೇವೆ ಇಲ್ಲಿ ಒಂದು ಆಯತ ನೋಡುತ್ತೇವೆ ಮತ್ತು ಇಲ್ಲಿ ಅದು ಆಯತವನ್ನು ಸಹ ಚಿತ್ರಿಸುತ್ತದೆ ಆದ್ದರಿಂದ ನಾವು ನೋಡುವುದು ಆ ರೀತಿಯಲ್ಲಿ ಒಂದು ಆಯತ ವಿಭಿನ್ನ ಪಟ್ಟಕಗಳು ಮತ್ತು ವಿಭಿನ್ನ ರೀತಿಯ ಪ್ರಕ್ಷೇಪಗಳು ಉದಾಹರಣೆಗೆ ಪೆಂಟಾಗೋನಲ್ ಪಟ್ಟಕವನ್ನು ಪರಿಗಣಿಸೋಣ ಅಕ್ಷವು ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಇದರರ್ಥ ನೋಟವನ್ನು ನೋಡುವಾಗ ಪೆಂಟಗನ್ ಲಂಬ ಸಮತಲದಲ್ಲಿ ಮಾತ್ರ ಗೋಚರಿಸುತ್ತದೆ ಮತ್ತು ಇದು ಒಂದು ಸಾಧ್ಯತೆಯಾಗಿದೆ ಅಲ್ಲಿ ಅಕ್ಷವು ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಮೇಲ್ಭಾಗದ ನೋಟದಿಂದ ನೋಡುತ್ತಿರುವಾಗ ಈ ಬಿಂದುಗಳು ಅಂಚುಗಳಂತಹ ರೇಖೆಗಳಿಗೆ ಚಿತ್ರಿಸುತ್ತವೆ ಮತ್ತು ಅದನ್ನು ನೋಡುತ್ತೇವೆ ಮತ್ತು ಈ ರೇಖೆಯನ್ನು ಸಂಪೂರ್ಣವಾಗಿ ಮೇಲ್ಭಾಗದ ನೋಟದಿಂದ ಮತ್ತೆ ನಿರಂತರ ರೇಖೆಯಾಗಿದೆ ಇದು ಅಲ್ಲಿ ಗೋಚರಿಸುತ್ತದೆ ಆದರೆ ಈ ಬಿಂದುಗಳು ಗೋಚರಿಸದ ಆ ಅಂಚುಗಳಾಗಿವೆ ಅದನ್ನು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸುತ್ತೇವೆ ಈ ಸಂದರ್ಭದಲ್ಲಿ ಅದೇ ಅಕ್ಷವು ಲಂಬ ಸಮತಲಕ್ಕೆ ಲಂಬವಾಗಿ ಆದರೆ ಅಂಚುಗಳನ್ನು ಕೇವಲ ಸಮತಲ ಸಮತಲದಲ್ಲಿ ಇಡಲಾಗುವುದಿಲ್ಲ ಈ ಭಾಗದಂತೆಯೇ ನಾವು ನೋಡುತ್ತಿದ್ದರೆ ಇದನ್ನು ಸಮತಲ ಸಮತಲದಲ್ಲಿ ಇರಿಸಲಾಗಿದೆ ಆದರೆ ಅದು ಸ್ವಲ್ಪ ಇಳಿಜಾರಾಗಿದ್ದರೆ ಅದನ್ನು ಆ ದಿಕ್ಕಿನಲ್ಲಿ ತಿರುಗಿಸಿ ಈ ರೇಖೆ ಸಂಪರ್ಕ ಅಥವಾ ಬಿಂದು ಸಂಪರ್ಕವನ್ನು ಮಾತ್ರ ಹೊಂದಿದ್ದೇವೆ ನಂತರ ಮೇಲ್ಭಾಗದ ನೋಟದಿಂದ ನೋಡುತ್ತಿರುವಾಗ ಅಂಚಿನಂತೆ ಗ್ರಹಿಸುವ ಸ್ಥಿತಿಯಲ್ಲಿರುತ್ತೇವೆ ಇದು ಕೂಡ ಒಂದು ಅಂಚಿನಂತೆ ನೋಡುತ್ತೇವೆ ಮತ್ತು ಇದನ್ನು ಸಹ ನೋಡುತ್ತೇವೆ ಏಕೆಂದರೆ ಈ ಸಂಪೂರ್ಣ ಸಮತಲ ಮೇಲ್ಮೈಯನ್ನು ಮತ್ತೆ ಅಂಚಿನಂತೆ ನೋಡುತ್ತೇವೆ ಮತ್ತು ಈ ರೇಖೆಗಳನ್ನು ನಿರಂತರ ರೇಖೆಗಳಾಗಿ ನೋಡುತ್ತೇವೆ ಈ ಅಂಚು ಅದೃಶ್ಯವಾಗಿರುತ್ತದೆ ಆದ್ದರಿಂದ ಅದನ್ನು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸುತ್ತೇವೆ ಮತ್ತು ಇದು ಗೋಚರಿಸುತ್ತದೆ ಆದ್ದರಿಂದ ಅದನ್ನು ನಿರಂತರ ರೇಖೆಯಿಂದ ತೋರಿಸುತ್ತೇವೆ ಅದೇ ರೀತಿ ಪಟ್ಟಕದ ಅಕ್ಷವು ಲಂಬ ಸಮತಲಕ್ಕೆ ಲಂಬವಾಗಿದ್ದರೆ ಮತ್ತು ಅಂಚುಗಳಲ್ಲಿ ಒಂದನ್ನು ಇರಿಸಿದರೆ ಮತ್ತು ನೋಡುತ್ತಿರುವಾಗ ಈ ಸಂಪೂರ್ಣ ಮುಖವು ಸಮತಲ ಸಮತಲಕ್ಕೆ ಸಮಾನಾಂತರವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಈ ರೇಖೆಗಳು ಗೋಚರಿಸುತ್ತವೆ ಇದು ಸಹ ಗೋಚರಿಸುತ್ತದೆ ಮತ್ತು ಇದು ಅದೃಶ್ಯ ರೇಖೆಯಾಗಿದೆ ಆದ್ದರಿಂದ ಅದೃಶ್ಯ ರೇಖೆಯನ್ನು ಡ್ಯಾಶ್ ರೇಖೆಗಳಿಂದ ತೋರಿಸಲಾಗುತ್ತದೆ ಮತ್ತು ಈ ಸಂಪೂರ್ಣ ಮೇಲ್ಮೈಯನ್ನು ಈ ವಸ್ತುವಾಗಿ ನೋಡುತ್ತೇವೆ ಆದ್ದರಿಂದ ಇದು ತುಂಬಿದ ಮೇಲ್ಮೈಯಾಗಿದೆ ಅದೇ ರೀತಿ ಈ ಸಂಪೂರ್ಣ ಮೇಲ್ಮೈಯನ್ನು ತುಂಬಿದ ವಸ್ತುವಾಗಿ ಈ ಮೇಲೆ ಮತ್ತೊಂದು ತುಂಬಿದ ವಸ್ತುವಾಗಿ ನೋಡುತ್ತೇವೆ ಇದು ನಿರಂತರ ರೇಖೆ ಈ ರೀತಿಯಲ್ಲಿ ಪಟ್ಟಕದ ಪ್ರಕ್ಷೇಪಗಳನ್ನು ಹೊಂದಿರುತ್ತೇವೆ ಆ ಪಟ್ಟಕದ ಒಂದು ಪಾರ್ಶ್ವ ನೋಟವನ್ನು ರಚಿಸಲು ಬಯಸಿದರೆ ಈ ದಿಕ್ಕಿನಲ್ಲಿ ದೃಶ್ಯೀಕರಿಸಲು ಬಯಸುತ್ತೇನೆ ನಂತರ ಈ ರೇಖೆಗಳು ಅಲ್ಲಿ ಚಿತ್ರಿಸುತ್ತವೆ ಇದು ಒಂದು ಆಯತಕ್ಕೆ ಹೋಗುತ್ತದೆ ಈ ರೀತಿಯ ವಸ್ತುವನ್ನು ನೋಡಲಾರಂಭಿಸುತ್ತೇವೆ ಬಹುಶಃ ಈ ಸಂಪೂರ್ಣ ವಸ್ತುವನ್ನು ನೋಡುತ್ತೇವೆ ಈ ರೇಖೆಗಳು ಚಿತ್ರಿಸುತ್ತವೆ ಆದ್ದರಿಂದ ಅದು ಈ ಬಿಂದುಗಳು ಏಕೆಂದರೆ ಅದು ಮಧ್ಯದಲ್ಲಿ ನಿಖರವಾಗಿ ಇದ್ದರೆ ಅದು ಮಧ್ಯದ ರೇಖೆಯಂತೆಯೇ ಏನಾದರೂ ಇದ್ದರೆ ಆ ರೇಖೆಯನ್ನು ನೋಡುತ್ತೇವೆ ಆದ್ದರಿಂದ ಆ ರೇಖೆಯು ಅಕ್ಷದಂತೆಯೇ ಇರುತ್ತದೆ ಮತ್ತು ಇಲ್ಲಿ ನೋಡುತ್ತೇವೆ ಆ ರೇಖೆಯನ್ನು ನೋಡುತ್ತೇವೆ ಎಡ ದಿಕ್ಕಿನ ಭಾಗವು ಈ ರೀತಿ ಕಾಣುತ್ತದೆ ಈಗ ಪಿರಮಿಡ್ ತೆಗೆದುಕೊಳ್ಳೋಣ ಮತ್ತು ಅದರ ಅಕ್ಷವು ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಇದು ಪೆಂಟಾಗೋನಲ್ ಪಿರಮಿಡ್ ಆಗಿದೆ ತುದಿಯನ್ನು ಹೊಂದಿದ್ದೇವೆ ಈ ಎಲ್ಲಾ ಬಿಂದುಗಳು ಅಲ್ಲಿ ಸಂಪರ್ಕಗೊಳ್ಳಲಿವೆ ಮತ್ತು ಲಂಬ ಸಮತಲಕ್ಕೆ ಲಂಬವಾಗಿರುವ ಅಕ್ಷ ಮತ್ತು ಒಂದು ನೆಲೆಗಳನ್ನು ಇರಿಸಲಾಗುತ್ತದೆ ಮೊದಲನೆಯದಾಗಿ ಆ ಪೆಂಟಗನ್ ಅನ್ನು ಮುಂಭಾಗದ ನೋಟದಲ್ಲಿ ನಿರ್ಮಿಸುತ್ತೇವೆ ಮತ್ತು ಇದು ಮುಂಭಾಗದ ನೋಟ ಎಂದು ನೋಡುತ್ತಿದ್ದೇವೆ ಶಂಕುಗಳ ಸಂಪೂರ್ಣ ತುದಿ ಆ ಬಿಂದುವಿಗೆ ಚಿತ್ರಿಸುತ್ತದೆ ಈ ಎಲ್ಲಾ ಓರೆಯಾದ ಅಂಚುಗಳು ಈ ಬಿಂದುವಿಗೆ ಚಿತ್ರಿಸುತ್ತವೆ ಈಗ ಮೇಲ್ಭಾಗದ ನೋಟದಿಂದ ನೋಡಲು ಬಯಸುತ್ತೇವೆ ಮೇಲ್ಭಾಗದ ನೋಟದಿಂದ ಈ ಅಂಚುಗಳನ್ನು ಮೇಲ್ಮೈ ಅಡಿಯಲ್ಲಿ ನೋಡುತ್ತಿರುವಾಗ ಅದನ್ನು ಆ ರೀತಿಯಲ್ಲಿ ನೋಡುತ್ತೇವೆ ಈಗ ಈ ಮೇಲ್ಮೈ ಗೋಚರಿಸುತ್ತದೆ ಮತ್ತು ಈ ರೇಖೆಯು ಸಹ ಗೋಚರಿಸುತ್ತದೆ ಅದು ಸಂಪರ್ಕಿಸುವ ಯಾವುದೇ ಮೇಲ್ಮೈ ಈ ರೇಖೆಗಳು ಅದೃಶ್ಯವಾಗಿರುತ್ತವೆ ಈ ರೇಖೆಗಳು ಅದೃಶ್ಯ ವಸ್ತುಗಳು ಅಂದರೆ ಆ ದಿಕ್ಕಿನಲ್ಲಿ ಬರುವ ಯಾವುದೇ ಸಂಪೂರ್ಣ ಇಳಿಜಾರಾದ ಮೇಲ್ಮೈ ಆದ್ದರಿಂದ ಆ ಬಿಂದುಗಳನ್ನು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸುತ್ತವೆ ಅಂತೆಯೇ ತಳವನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ಓರೆಯಾಗಿಸಿದರೆ ಈ ರೀತಿ ಒಂದು ನೋಟ ಇರುತ್ತದೆ ಅದನ್ನು ಕೋನದಿಂದ ತಿರುಗಿಸಲು ಬಯಸುವ ಸಂಪೂರ್ಣ ಆಧಾರ ಮತ್ತು ಅಕ್ಷವು ಯಾವಾಗಲೂ ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಆದ್ದರಿಂದ ಬಿಂದುಗಳು ಯಾವಾಗಲೂ ಇರುತ್ತದೆ ನಾವು ತಿರುಗಿಸಿದಾಗ ಈ ರೇಖೆಯು ಗೋಚರಿಸುತ್ತದೆ ಆದ್ದರಿಂದ ಇದು ಗೋಚರಿಸುವ ರೇಖೆ ಹೇಗಾದರೂ ನಾವು ಯಾವಾಗಲೂ ನೋಡುವ ಅಂಚುಗಳು ಆ ಅಂಚು ಅದರೊಂದಿಗೆ ಹೋಗುತ್ತದೆ ಮತ್ತು c ಅಂಚಿನಲ್ಲಿಯೂ ಸಹ ಹೋಗುತ್ತದೆ ಯಾವುದೇ c o ಅಂಚುಗಳು ಅದನ್ನು ಅಲ್ಲಿ ದೃಶ್ಯೀಕರಿಸುವ ಸ್ಥಿತಿಯಲ್ಲಿರುತ್ತೇವೆ ಅಂತೆಯೇ b o ಅಂಚುಗಳು ಅದನ್ನು ನೋಡುತ್ತೇವೆ ಮತ್ತು a o ಅಂಚುಗಳು ಅದನ್ನು ಮೇಲ್ಭಾಗದ ನೋಟದಿಂದ ನೋಡುವ ಸ್ಥಿತಿಯಲ್ಲಿರುತ್ತೇವೆ ಅದು ಆ ರೀತಿಯಲ್ಲಿ ಹೋಗುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿರುವ ಈ ಎಲ್ಲಾ ವಿಷಯಗಳು ಈ ಹಂತಕ್ಕೆ ಚಿತ್ರಿಸುತ್ತವೆ ನಾವು ಎಚ್ಚರಿಕೆಯಿಂದ ನೋಡುತ್ತಿದ್ದರೆ a ನಿಂದ a ಗೆ d ನಿಂದ d ಗೆ c ನಿಂದ c ಗೆ b ನಿಂದ b ಗೆ ಮತ್ತು e ಗೋಚರಿಸದ ಕೆಳಭಾಗದಲ್ಲಿದೆ ಆದ್ದರಿಂದ ಅದನ್ನು ಆವರಣದಲ್ಲಿ ತೋರಿಸುತ್ತೇವೆ ಅಂತೆಯೇ ಈ ಅಂಚಿನಲ್ಲಿ ಈ e ಬಿಂದುಗಳು ಇದ್ದರೆ ಅದು ಸಮತಲ ಸಮತಲದಲ್ಲಿ ಇರಿಸಿದರೆ ಆ ಮೇಲ್ಭಾಗದ ನೋಟದಲ್ಲಿ ನೇರವಾಗಿ a b c d ಬಿಂದುಗಳನ್ನು ನೋಡುತ್ತೇವೆ ಮತ್ತು o ಬಿಂದುವಿನಿಂದ ಅವುಗಳನ್ನು ರೇಖೆಗಳ ಮೂಲಕ ಸಂಪರ್ಕಿಸಲಾಗುವುದು ಈ b o ರೇಖೆಗಳು ಮತ್ತು c o ರೇಖೆಗಳು ಯಾವಾಗಲೂ ಗೋಚರಿಸುತ್ತದೆ ಆದ್ದರಿಂದ ನಿರಂತರ ರೇಖೆಗಳನ್ನು ಹೊಂದಿರುತ್ತೇವೆ ಆ ಪಟ್ಟಕದಲ್ಲಿ ಗೋಚರಿಸದಿರುವುದು ಈ o e ಅದನ್ನು ಡ್ಯಾಶ್ ಮಾಡಿದ ರೇಖೆಗಳಿಂದ ತೋರಿಸುತ್ತೇವೆ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ತರಗತಿಯಲ್ಲಿ ಘನವಸ್ತುಗಳ ಪ್ರಕ್ಷೇಪಗಳು ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ